NPTEL ನಲ್ಲಿ ಆನ್ಲೈನ್ ಸಾಮಾಜಿಕ ಮಾಧ್ಯಮ ಉಪನ್ಯಾಸದಲ್ಲಿ ಗೌಪ್ಯತೆ ಮತ್ತು ಭದ್ರತೆಗೆ ಮರಳಿ ಸುಸ್ವಾಗತ ಇದು ವಾರ 9 ಆದ್ದರಿಂದ ನಾವು ಇಂದು ಮತ್ತು ಈ ವಾರದಲ್ಲಿ ಏನು ಮಾಡಲಿದ್ದೇವೆ ಎಂದರೆ ಪತ್ರಿಕೆಗಳನ್ನು ನೋಡುವ ಮತ್ತು ಕಾಗದದ ಮೂಲಕ ವಿಭಿನ್ನ ತಂತ್ರಗಳ ವಿಷಯದಲ್ಲಿ ಮಾಡಿದ ಕೆಲವು ಸಂಶೋಧನೆಗಳನ್ನು ನಾವು ನೋಡುತ್ತೇವೆ ಮುಂದಿನ ಎರಡು ಗಂಟೆಗಳಲ್ಲಿ ನಾವು ಏನು ಮಾಡುತ್ತೇವೆ ಎಂಬುದು ಇಲ್ಲಿನ ಗುರಿಯಾಗಿದೆ ಈ ವಿಷಯದ ಕುರಿತು ಬರೆದ ಸಂಶೋಧನಾ ಪ್ರಬಂಧಗಳನ್ನು ನೀವು ನಿಜವಾಗಿ ನೋಡುವಂತೆ ಮಾಡುತ್ತೇವೆ ಮತ್ತು ನಿಮಗೆ ಅರ್ಥವಾಗಲು ಉಪನ್ಯಾಸನಾದ್ಯಂತ ನೀವು ಮಾಡಿದ ಅದೇ ವಿಶ್ಲೇಷಣೆಯ ಮೂಲಕ ನಾವು ಹೋಗುತ್ತೇವೆ ನೀವು ಮಾಡಿದ ವಿಶ್ಲೇಷಣೆಯು ಕೆಲವು ಆಸಕ್ತಿದಾಯಕ ತೀರ್ಮಾನಗಳನ್ನು ಮಾಡಲು ಹೇಗೆ ಸರಿಹೊಂದುತ್ತದೆ ಎಂಬುದರ ಕುರಿತು ಆಗಿರುತ್ತದೆ ಜನರು ಎಲ್ಲಿಂದ ಪ್ರಾರಂಭಿಸುತ್ತಾರೆ ಅವರು ಕಾಗದವನ್ನು ಹೇಗೆ ಬರೆಯುತ್ತಾರೆ ಎಲ್ಲಾ ವಿಷಯಗಳು ಕಾಗದಕ್ಕೆ ಹೊಂದಿಕೆಯಾಗುತ್ತವೆ ಅವರು ಮೂಲಭೂತವಾಗಿ ಏನು ಮಾಡಿದ್ದಾರೆ ಎಂಬುದನ್ನು ವಿಶ್ಲೇಷಿಸುವುದು ನೀವು ಹಿಂದೆ ನೋಡಿದ ವಿಷಯವನ್ನು ನೋಡುವುದು ಆದರೆ ಅವುಗಳಲ್ಲಿ ಕೆಲವು ರಚನೆಯ ದೃಷ್ಟಿಯಿಂದ ಕಾಗದ ಸ್ವತಃ ಮೂಲಕ ನಾವು ಹೋಗುತ್ತೇವೆ ಆದ್ದರಿಂದ ಸ್ಥಳ ನಾವು ಹೋಗುವ ಮೊದಲ ವಿಷಯವೆಂದರೆ ಸ್ಥಳ ಆಧಾರಿತ ಗೌಪ್ಯತೆ ಸಮಸ್ಯೆಗಳು ಆನ್ಲೈನ್ ಸಾಮಾಜಿಕ ಮಾಧ್ಯಮದಲ್ಲಿ ಸ್ಥಳ ಆಧಾರಿತ ಸೇವೆಗಳು ನಿಜವಾಗಿ ಹಲವು ಇವೆ ಮತ್ತು ಕೆಲವು ಬಹಳ ಜನಪ್ರಿಯವಾಗಿವೆ ಅವುಗಳು ಫೋರ್ಸ್ಕ್ವೇರ್ ಯೆಲ್ಪ್ ಗೊವಾಲ್ಲಾ ಫೇಸ್ಬುಕ್ ಟ್ವಿಟರ್ ಇವುಗಳು ಸ್ಥಳವನ್ನು ನೀಡುವ ವಿಷಯದಲ್ಲಿ ಸಾಕಷ್ಟು ಜನಪ್ರಿಯವಾಗಿರುವ ವಿಭಿನ್ನ ಸಾಮಾಜಿಕ ಮಾಧ್ಯಮ ಆಧಾರಿತ ಸೇವೆಗಳಾಗಿವೆ ಉದಾಹರಣೆಗೆ ಫೋರ್ಸ್ಕ್ವೇರ್ ನಲ್ಲಿ ಮುಂದಿನದು ಎಲ್ಲಿದೆ ಎಂಬುದನ್ನು ನೀವು ನೋಡಬಹುದು ನೀವು ಪ್ರಯಾಣಿಸುತ್ತಿರುವ ದಿಕ್ಕಿನಲ್ಲಿ ಪೆಟ್ರೋಲ್ ಪಂಪ್ ಅನ್ನು ತೆಗೆದುಕೊಳ್ಳೋಣ ಎರಡನೆಯದಾಗಿ ಯೆಲ್ಪ್ ನಲ್ಲಿ ನೀವು ಎಲ್ಲಿ ರೆಸ್ಟೋರೆಂಟ್ ಅಥವಾ ನೀವು ಆಸಕ್ತಿ ಹೊಂದಿರುವ ಸ್ಥಳಗಳನ್ನು ನೋಡಬಹುದು ಅವರು ಯಾವ ರೀತಿಯ ವಿಮರ್ಶೆಗಳನ್ನು ಹೊಂದಿದ್ದಾರೆ ಫೇಸ್ಬುಕ್ ಅನ್ನು ನೀವು ನೋಡಬಹುದು ನೀವು ನಿಜವಾಗಿಯೂ ಫೇಸ್ಬುಕ್ನಲ್ಲಿನ ಸ್ಥಳವನ್ನು ಪರಿಶೀಲಿಸಬಹುದು ಅದೇ ರೀತಿ ನೀವು ಟ್ವಿಟರ್ ನಲ್ಲಿ ಹಂಚಿಕೊಂಡಿರುವ ಜಿಯೋ ಸ್ಥಳ ಮಾಹಿತಿಯನ್ನು ಮಾಡಬಹುದು ಆದ್ದರಿಂದ ಮೂಲಭೂತವಾಗಿ ನೀವು ಫೇಸ್ಬುಕ್ನಲ್ಲಿ ಜನರಿಂದ ಚೆಕ್ ಇನ್ಗಳನ್ನು ನೋಡಿರಬೇಕು XYZ ದೆಹಲಿಯ T3 ಇಂದಿರಾ ಗಾಂಧಿ ವಿಮಾನ ನಿಲ್ದಾಣದಲ್ಲಿ XYZ ಸ್ಥಳಕ್ಕೆ ಪ್ರಯಾಣಿಸುತ್ತಿದೆ ಅಂದರೆ ಸ್ಥಳ ಅವಲಂಬಿತ ಸೇವೆ ನಿಮ್ಮ ಫೋನ್ ತೆರೆಯಲು ಈ ಸ್ಥಳ ಒಳಗೆ ಪರಿಶೀಲಿಸಿ ಅಥವಾ ಈ ಸ್ಥಿತಿಯನ್ನು ಇದು ಅಪ್ಡೇಟ್ ಪೋಸ್ಟ್ ಸ್ಥಳದಲ್ಲಿಅಪ್ಡೇಟ್ಗೊಳಿಸಲಾಗಿದೆ ಫೋರ್ಸ್ಕ್ವೇರ್ ಯೆಲ್ಪ್ ಇವುಗಳು ಅತ್ಯಂತ ಜನಪ್ರಿಯ ಸೇವೆಗಳಾಗಿವೆ ಇವುಗಳು ವಾಸ್ತವವಾಗಿ ಸ್ಥಳ ಆಧಾರಿತ ಸೇವೆಗಳನ್ನು ಮಾಡುತ್ತವೆ ಇವುಗಳನ್ನು ಸ್ಥಳ ಆಧಾರಿತ ಸಾಮಾಜಿಕ ಜಾಲತಾಣಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಸಹಜವಾಗಿ ಅವರೆಲ್ಲರಿಗೂ ಕೆಲವು ರೀತಿಯ ಗೌಪ್ಯತೆ ಕಾಳಜಿಗಳಿವೆ ನನ್ನಸ್ಥಳ ಆಧಾರಿತ ಸೇವೆಗಳಲ್ಲಿನ ಗೌಪ್ಯತೆ ಕಾಳಜಿಗಳನ್ನು ನೀವು ಈಗಾಗಲೇ ಅರಿತುಕೊಂಡಿದ್ದೀರಿ ಎಂದು ನನಗೆ ಖಾತ್ರಿಯಿದೆ ನನ್ನ ಸ್ಥಳವನ್ನು ಹಂಚಿಕೊಂಡಿರುವ ಸ್ಥಳವನ್ನು ಹಂಚಿಕೊಂಡರೆ ಅದಕ್ಕೆ ಅನುಗುಣವಾಗಿ ಕಾಳಜಿ ಇರುತ್ತದೆ ಅಂದರೆ ಬೇರೆಯವರು ನಾನು ಎಲ್ಲಿ ಎಂದು ತಿಳಿದುಕೊಳ್ಳುತ್ತಾರೆ ಆ ಸಮಯದಲ್ಲಿ ಮಾಹಿತಿಯನ್ನು ಸಾರ್ವಜನಿಕವಾಗಿ ನೀಡಿದರೆ ನಿಮ್ಮ ಸ್ನೇಹಿತರಿಗಿಂತ ಹೆಚ್ಚಿನ ಜನರು ಆ ಸಮಯದಲ್ಲಿ ನಿಮ್ಮ ಸ್ಥಳಕ್ಕೆ ಪ್ರವೇಶವನ್ನು ಪಡೆಯುತ್ತಾರೆ ಸರಿ ಆದ್ದರಿಂದ ಅದು ಗೌಪ್ಯತೆಯ ಕಾಳಜಿಯಾಗಿದೆ ಮತ್ತು ಸಹಜವಾಗಿ ಈ ಪ್ರತಿಯೊಂದು ಸಾಮಾಜಿಕ ಮಾಧ್ಯಮ ಸೇವೆಗಳು ತನ್ನದೇ ಆದ ಗೌಪ್ಯತೆಯ ಕಾಳಜಿಯನ್ನು ಹೊಂದಿರುತ್ತವೆ ಆದ್ದರಿಂದ ವಾಸ್ತವವಾಗಿ ವಿಷಯದಲ್ಲಿ ಗ್ರಹಿಕೆಗಳು ಯಾವುವು ಎಂಬುದರ ಅರ್ಥವನ್ನು ನಿಮಗೆ ನೀಡಲು ಈ ಸ್ಥಳ ಆಧಾರಿತ ಸೇವೆಗಳ ಇವೆ ನಿಮಗೆ ನೆನಪಿದ್ದರೆ ನಾನು ಉಪನ್ಯಾಸಗಳಲ್ಲಿ ಈ ಹಿಂದೆ ಉಲ್ಲೇಖಿಸಿದ ಒಂದು ಅಧ್ಯಯನವಿದೆ ಅಲ್ಲಿ 10427 ಜನರಿಗೆ ಖಾಸಗಿತನದ ವಿವಿಧ ಅಂಶಗಳ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಲಾಯಿತು ಅದರಲ್ಲಿ ಒಂದು ವಿಭಾಗವು ಆನ್ಲೈನ್ ಸಾಮಾಜಿಕ ಮಾಧ್ಯಮವಾಗಿತ್ತು ಅಧ್ಯಯನದಲ್ಲಿ ಕೇಳಲಾದ ಪ್ರಶ್ನೆ ಇಲ್ಲಿದೆ ಫೇಸ್ಬುಕ್ನಲ್ಲಿ ಈ ಕೆಳಗಿನ ಮಾಹಿತಿಗಾಗಿ ನೀವು ಯಾವ ಗೌಪ್ಯತೆ ಸೆಟ್ಟಿಂಗ್ಗಳನ್ನು ಹೊಂದಿದ್ದೀರಿ ದಯವಿಟ್ಟು ನಿಮಗೆ ತಿಳಿದಿರುವಂತೆ ನಿಮ್ಮ ಪ್ರತಿಕ್ರಿಯೆಗಳನ್ನು ಒದಗಿಸಿ ಸ್ಥಳ ಹಂಚಿಕೊಳ್ಳಲಾಗಿಲ್ಲ ಸ್ನೇಹಿತರು ಸ್ನೇಹಿತರರ ಸ್ನೇಹಿತರು ಜಾಲತಾಣ ಎಲ್ಲರೂ ಮತ್ತು ನಾನು ಅದನ್ನು ಕಸ್ಟಮೈಸ್ ಮಾಡಿದ್ದೇನೆ ಇವು ಪ್ರಶ್ನೆಗೆ ನೀಡಲಾದ ವಿಭಿನ್ನ ಆಯ್ಕೆಗಳಾಗಿವೆ ನೀವು ಪ್ರತಿಯೊಬ್ಬರೂ ಎಲ್ಲಿ ಹೊಂದಿಕೊಳ್ಳುತ್ತೀರಿ ಎಂದು ನನಗೆ ತಿಳಿದಿಲ್ಲ ಆದರೆ ನೀವು ಅದನ್ನು ನೋಡಿದರೆ ಈ ನಿರ್ದಿಷ್ಟ ಪ್ರತಿಕ್ರಿಯೆಗಳ ವಿತರಣೆ ಇಲ್ಲಿದೆ ಪ್ರಶ್ನೆಗೆ ಬಂದ ಸ್ನೇಹಿತರಿಗೆ 33 ಪ್ರತಿಶತ ಸ್ನೇಹಿತರರ ಸ್ನೇಹಿತರು 12 5 ಪ್ರತಿಶತ ಜಾಲತಾಣ 5 7 ಎಲ್ಲರೂ 39 ಪ್ರತಿಶತ ಮತ್ತು ಕಸ್ಟಮೈಸ್ ಮಾಡಿದ 3 1 ಪ್ರತಿಶತ ಆಗಿದೆ ಇದು ಕೇವಲ ಸ್ಥಳವಾಗಿದೆ ಎಂದು ಹೇಳುತ್ತದೆ ಯಾವ ಗೌಪ್ಯತೆ ಸೆಟ್ಟಿಂಗ್ಗಳನ್ನು ಎಲ್ಲಿದೆ ಎಲ್ಲರೂ ಫೇಸ್ಬುಕ್ ಮೇಲೆ ಎಲ್ಲರಿಗೂ ಸರಿಯಾದ ಸ್ಥಳ ಮಾಹಿತಿಯನ್ನು ಹಂಚಲಾಗಿದೆ ಗರಿಷ್ಠ ಮತ್ತು ಬಹಳಷ್ಟು ಎಂದು ನೀವು ಸ್ನೇಹಿತರು ಪ್ರತಿಯೊಬ್ಬರೂ ಪುಟ್ ಶೇಕಡಾವಾರು ಮಾಹಿತಿ ಹಂಚಿಕೊಳ್ಳಲಾಗಿದೆ ಆದ್ದರಿಂದ ಇದು ನಾನು ಅರ್ಥಮಾಡಿಕೊಳ್ಳಲು ಬಯಸಿದ ಅಂಶವಾಗಿದೆ ಅಂದರೆ ಸ್ಥಳದ ಮೂಲಕ ಹಂಚಿಕೊಳ್ಳಲಾದ ಮಾಹಿತಿಯನ್ನು ನೀವು ಈಗ ಯೋಚಿಸುವುದಕ್ಕಿಂತ ಹೆಚ್ಚಿನ ವಿಷಯಗಳಿಗೆ ಬಳಸಬಹುದು ಅದೇ ಸಮೀಕ್ಷೆಯಲ್ಲಿ ಮತ್ತೊಂದು ಪ್ರಶ್ನೆ ಅದೇ ಡೇಟಾ ಸಂಗ್ರಹಣೆ ಭಾಗವಹಿಸುವವರಿಂದ ಕೆಲವು ಪ್ರತಿಕ್ರಿಯೆಗಳನ್ನು ಪಡೆಯಲು ಕೇಳಲಾಯಿತು ಮೊಬೈಲ್ ಸೇವಾ ಪೂರೈಕೆದಾರರು ಪ್ರಯಾಣ ಮಾಡುವಾಗ ಮಾಹಿತಿಯನ್ನು ಪ್ರಸ್ತುತಪಡಿಸಲು ಪ್ರಾದೇಶಿಕ ಭಾಷೆಗಳನ್ನು ಬಳಸುತ್ತಾರೆ ಅಂದರೆ ಬಳಕೆದಾರರು ಕಾರ್ಯನಿರತರಾಗಿದ್ದಾರೆ ಫೋನ್ ಸ್ವಿಚ್ ಆಫ್ ಆಗಿದೆ ಉದಾಹರಣೆಗೆ ನಿಮ್ಮ ಫೋನ್ ಸಂಪರ್ಕವು ದೆಹಲಿಯಿಂದ ಇದ್ದರೆ ಮತ್ತು ನೀವು ಮುಂಬೈನಲ್ಲಿ ಪ್ರಯಾಣಿಸುತ್ತಿದ್ದರೆ ಸಂದೇಶಗಳನ್ನು ಮರಾಠಿಯಲ್ಲಿ ಪ್ರಸ್ತುತಪಡಿಸಲಾಗುತ್ತದೆ ನೀವು ಈ ವೈಶಿಷ್ಟ್ಯವನ್ನು ಗೌಪ್ಯತೆ ಆಕ್ರಮಣಕಾರಿ ಎಂದು ಪರಿಗಣಿಸುತ್ತೀರಾ ನಿಮಗೆ ಪ್ರಶ್ನೆ ಇದೆ ಎಂದು ನನಗೆ ಖಾತ್ರಿಯಿದೆ ಪ್ರಶ್ನೆಯೆಂದರೆ ನಾನು ದೆಹಲಿಯಲ್ಲಿ ಖರೀದಿಸಿದ ಸಂಖ್ಯೆಯನ್ನು ಹೊಂದಿದ್ದೇನೆ ಮತ್ತು ನಾನು ಮುಂಬೈನಲ್ಲಿ ಪ್ರಯಾಣಿಸುತ್ತಿದ್ದೇನೆ ಮತ್ತು ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ ಯಾರಾದರೂ ನನಗೆ ಕರೆ ಮಾಡಿದಾಗ ಸಂದೇಶಗಳು ವಾಸ್ತವವಾಗಿ ಫೋನ್ ಸ್ವಿಚ್ ಆಫ್ ಆಗಿದೆ ಎಂದು ಹೇಳಲು ಬಯಸುತ್ತವೆ ಆದರೆ ಅದು ಆ ಸಂದೇಶವನ್ನು ಮರಾಠಿಯಲ್ಲಿ ನೀಡುತ್ತಿದೆ ನಾನು ಕೇರಳಕ್ಕೆ ಹೋದಾಗ ಅದೇ ವಿಷಯ ಬದಲಾಗುತ್ತದೆ ಈ ಸಂಖ್ಯೆಯು ನಿಜವಾಗಿ ಈ ಸಂದೇಶವು ಮಲಯಾಳಂನಲ್ಲಿರುತ್ತದೆ ಇದು ಮೂಲಭೂತವಾಗಿ ಯಾರಾದರೂ ನಿಮಗೆ ಕರೆ ಮಾಡಲು ಪ್ರಯತ್ನಿಸುತ್ತಿರುವಾಗ ನೀವು ಎಲ್ಲಿದ್ದೀರಿ ಎಂಬ ಮಾಹಿತಿಯನ್ನು ಬಹಿರಂಗಪಡಿಸುತ್ತದೆ ಇದು ಗೌಪ್ಯತೆಗೆ ಒಳನುಗ್ಗುವಂತಹದ್ದಾಗಿರಬಹುದು ಏಕೆಂದರೆ ನೀವು ಇರುವ ನಿಖರವಾದ ಸ್ಥಳವು ಕನಿಷ್ಠ ಪ್ರಾದೇಶಿಕ ಭಾಷೆಯಲ್ಲಿ ನೀವು ಇರುವ ರಾಜ್ಯವಾಗಿದೆ ಎಂದು ಅದು ಹೇಳುತ್ತದೆ ಆದ್ದರಿಂದ ನೀವು ನೋಡಿದರೆ ಈ ವೈಶಿಷ್ಟ್ಯವನ್ನು ಗೌಪ್ಯತೆ ಆಕ್ರಮಣಕಾರಿ ಎಂದು ನೀವು ಪರಿಗಣಿಸುತ್ತೀರಾ ಅವರಲ್ಲಿ 44 ಪ್ರತಿಶತ ಜನರು ಹೇಳುತ್ತಾರೆ ಇದು ಗೌಪ್ಯತೆ ಆಕ್ರಮಣಕಾರಿ 42 ಪ್ರತಿಶತ ತಟಸ್ಥ ಅಸಮ್ಮತಿ 19 ಪ್ರತಿಶತ ಬಲವಾಗಿ ಒಪ್ಪುವುದಿಲ್ಲ 3 ಪ್ರತಿಶತ ಮತ್ತು ಬಲವಾಗಿ ಒಪ್ಪಿಗೆ 10 ಪ್ರತಿಶತ ಆದ್ದರಿಂದ ಮೂಲಭೂತವಾಗಿ ನೀವು ಒಪ್ಪುವ ಜನರನ್ನು ನೋಡಿದರೆ ಅದು 54 ಪ್ರತಿಶತ ಒಪ್ಪದ ಜನರು ಸುಮಾರು 22 23 ಪ್ರತಿಶತ ಮತ್ತು ಉಳಿದವರು ಅದನ್ನು ಹಂಚಿಕೊಳ್ಳಲು ತಟಸ್ಥರಾಗಿದ್ದಾರೆ ಮತ್ತು ಈ ಎಲ್ಲಾ ಡೇಟಾವನ್ನು ಭಾರತದಲ್ಲಿ ಮಾತ್ರ ಸಂಗ್ರಹಿಸಲಾಗಿದೆ ಇಲ್ಲಿ ನಾವು ಈ ಸಮಸ್ಯೆಗಳ ಬಗ್ಗೆ ಯೋಚಿಸುತ್ತಿರುವ ಭಾರತದಲ್ಲಿ ವಾಸಿಸುವ ವ್ಯಕ್ತಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಇದು ಮೂಲತಃ ಸ್ಥಳ ಆಧಾರಿತ ಗೌಪ್ಯತೆ ಎಂಬುದರ ಅರ್ಥವಾಗಿದೆ ಸ್ಥಳ ಆಧಾರಿತ ಗೌಪ್ಯತೆ ಸೇವೆಗಳು ನೀವು ಯಾವ ರೀತಿಯ ಸಮಸ್ಯೆಗಳನ್ನು ಹೊಂದಬಹುದು ಆದರೆ ನಾನು ಹೇಳಿದಂತೆ ನಾವು ಏನು ಮಾಡುತ್ತೇವೆ ಎಂಬುದು ಮಾಹಿತಿಯ ವಿಷಯದಲ್ಲಿ ಮಾಡಿದ ಕೆಲವು ನಿರ್ದಿಷ್ಟ ಸಂಶೋಧನೆಗಳನ್ನು ನಾವು ನಿಜವಾಗಿ ನೋಡುತ್ತೇವೆ ನಾವು ಈಗ ಕಾಗದದ ವಿಚಾರದಲ್ಲಿ ವಿಶ್ಲೇಷಣೆ ಸಂಗ್ರಹ ವಿಷಯ ಏನು ತೆಗೆದುಕೊಳ್ಳುತ್ತದೆ ಮತ್ತು ಕೇವಲ ಯಾವ ರೀತಿಯ ವಿಶ್ಲೇಷಣೆ ರೀತಿಯ ತೀರ್ಮಾನಗಳನ್ನು ಮುಂದಾಯಿತು ಏನು ಮಾಡಲಾಯಿತು ಎಂಬುವುದರ ಬಗ್ಗೆ ವಿವರ ಕಾಗದದ ಮೂಲಕ ಹೋಗುತ್ತದೆ ಈ ಉಪನ್ಯಾಸದಲ್ಲಿ ನಾವು ಕಲಿತ ಸಾಮಾಜಿಕ ಮಾಧ್ಯಮ ಡೇಟಾ ತಂತ್ರಗಳನ್ನು ನಿಜವಾಗಿ ಕೆಲವು ತೀರ್ಮಾನಗಳನ್ನು ಮಾಡುವ ವಿಷಯದಲ್ಲಿ ಹೇಗೆ ಬಳಸುವುದು ಎಂಬುದರ ಉತ್ತಮ ಅರ್ಥವನ್ನು ಪಡೆಯಲು ಇದು ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಈಗ ಇಲ್ಲಿ ನಾವು ಕಾಗದವನ್ನು ನೋಡುತ್ತೇವೆ ಮತ್ತು ಕಾಗದದ ಮೇಲೆ ಸ್ವಲ್ಪ ಸಮಯವನ್ನು ಕಳೆಯುತ್ತೇವೆ ಪತ್ರಿಕೆಯ ಶೀರ್ಷಿಕೆ ನೀವು ಎಲ್ಲಿ ವಾಸಿಸುತ್ತೀರಿ ಎಂದು ನಮಗೆ ತಿಳಿದಿದೆ ಗೌಪ್ಯತೆ ಗುಣಲಕ್ಷಣ ಚತುರ್ಭುಜ ನಡವಳಿಕೆ ನೀವು ಎಲ್ಲಿ ವಾಸಿಸುತ್ತಿದ್ದೀರಿ ಎಂದು ನಮಗೆ ತಿಳಿದಿದೆ ಗೌಪ್ಯತೆಯ ಗುಣಲಕ್ಷಣಗಳು ಚತುರ್ಭುಜ ವರ್ತನೆ ಆಗಿರುತ್ತದೆ ಇದನ್ನೇ ನಾವು ಮಾಡುತ್ತೇವೆ ನಾವು ಕಾಗದದ ವಿಷಯದ ಮೂಲಕ ಹೋಗುತ್ತೇವೆ ಮತ್ತು ಪತ್ರಿಕೆಯಲ್ಲಿ ಏನು ಉಲ್ಲೇಖಿಸಲಾಗಿದೆ ಎಂಬುದನ್ನು ನೋಡುತ್ತೇವೆ ಮತ್ತು ಅವುಗಳ ಮೂಲಕ ಹೋಗುತ್ತೇವೆ ನಾನು ನಿಜವಾಗಿ ಏನು ನಡೆಯುತ್ತಿದೆ ಎಂಬುದರ ಕುರಿತು ಕೆಲವು ಒಳನೋಟಗಳನ್ನು ನೀಡುತ್ತೇನೆ ಆದ್ದರಿಂದ ನಾನು ಹೇಳಿದಂತೆ ನಾವು ಸ್ಥಳ ಆಧಾರಿತ ಸಾಮಾಜಿಕ ಜಾಲತಾಣಗಳನ್ನು ನೋಡಲಿದ್ದೇವೆ ಫೋರ್ಸ್ಕ್ವೇರ್ ಜನಪ್ರಿಯವಾದವುಗಳಲ್ಲಿ ಒಂದಾಗಿದೆ ಫೋರ್ಸ್ಕ್ವೇರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಇದು ಚೆಕ್ ಇನ್ ನಿರ್ದಿಷ್ಟ ಸ್ಥಳಗಳನ್ನು ಬಳಸಲು ಬಳಕೆದಾರರಿಗೆ ಪ್ರೋತ್ಸಾಹವನ್ನು ನೀಡುತ್ತದೆ ಆದ್ದರಿಂದ ಭೇಟಿಯು ಚೆಕ್ ಇನ್ ಆಗಿದೆ ನೀವು ಒಂದು ಸ್ಥಳಕ್ಕೆ ಹೋಗುತ್ತೀರಿ ಉದಾಹರಣೆಗೆ ಐಐಐಟಿ ದೆಹಲಿ ಒಂದು ಸ್ಥಳವಾಗಿದೆ ನೀವು ಐಐಐಟಿ ದೆಹಲಿಗೆ ಬನ್ನಿ ಅದು ಒಂದು ಸ್ಥಳವಾಗಿದೆ ಮತ್ತು ನಂತರ ನೀವು ಚೆಕ್ ಇನ್ ಮಾಡಿ ಅಂದರೆ ನೀವು ಸ್ಥಳಕ್ಕೆ ಭೇಟಿ ನೀಡುತ್ತಿರುವಿರಿ ಮತ್ತು ಮೇಯರ್ಶಿಪ್ ಆಗಾಗ ಭೇಟಿಗಾಗಿ ಬರುತ್ತಿರುತ್ತದೆ ಮೇಯರ್ಶಿಪ್ ಏನೂ ಅಲ್ಲ ಆದರೆ ಕಳೆದ 60 ದಿನಗಳಲ್ಲಿ ಹೆಚ್ಚಿನ ಬಾರಿ ಆ ಸ್ಥಳಕ್ಕೆ ಬಂದವರು ಕಳೆದ 60 ದಿನಗಳಲ್ಲಿ ಅತಿ ಹೆಚ್ಚು ಬಾರಿ ಆ ಸ್ಥಳದಲ್ಲಿ ಅವನು ಚೆಕ್ ಇನ್ ಆಗಿದ್ದಾನೆ ಅದು ಮೇಯರ್ಶಿಪ್ ಮತ್ತು ಜನರು ಅನೇಕ ಕಾರಣಗಳಿಗಾಗಿ ಮೇಯರ್ಶಿಪ್ ಮಾಡುತ್ತಾರೆ ವಾಸ್ತವವಾಗಿ ಪ್ರೋತ್ಸಾಹಕಗಳನ್ನು ಮಾಡಲಾಗುತ್ತದೆ ಉದಾಹರಣೆಗೆ ನೀವು ಯಾವುದೇ ಮಾಲ್ಗಳಿಗೆ ಹೋದರೆ ಅವರು ನಿಮಗೆ ನಿಜವಾಗಿಯೂ ನೀಡುವ ಸ್ಥಳಗಳಿಗೆ ಹೋದರೆ ಮತ್ತು ನೀವು ಆ ಸ್ಥಳದ ಮೇಯರ್ ಆಗಿದ್ದರೆ ನೀವು ನಿಜವಾಗಿ ಹೆಚ್ಚಿನ ರಿಯಾಯಿತಿಗಳನ್ನು ಪಡೆಯಬಹುದು ಅಥವಾ ನೀವು ನಿಜವಾಗಿಯೂ ಕೆಲವು ಪಾರ್ಕಿಂಗ್ ಸ್ಥಳಗಳನ್ನು ಒಂದು ವಾರದವರೆಗೆ ಉಚಿತವಾಗಿ ಪಡೆಯಬಹುದು ಆದ್ದರಿಂದ ಮೇಯರ್ ಆಗಿರುವುದು ನಿಮಗೆ ಕೆಲವು ಪ್ರೋತ್ಸಾಹಗಳನ್ನು ನೀಡುತ್ತಿದೆ ಆದ್ದರಿಂದ ಚೆಕ್ ಇನ್ಗಳು ಆ ಸ್ಥಳದಲ್ಲಿ ಇರಬೇಕಾದ ಕ್ರಮವಾಗಿದೆ ಅವರು ಸಲಹೆಗಳನ್ನು ಸಹ ನೀಡಬಹುದು ನಿರ್ದಿಷ್ಟ ಮೆನುಗಳಲ್ಲಿ ಸಲಹೆಗಳು ನಾನು ಈ ಸ್ಥಳದಲ್ಲಿ ಪರಿಶೀಲಿಸುತ್ತೇನೆ ಎಂದು ಜನರು ನಾಲ್ಕು ಚೌಕಗಳಲ್ಲಿ ಹಾಕುವ ಮಾಹಿತಿಯಾಗಿದೆ ಉದಾಹರಣೆಗೆ ಶರವಣ ಭವನ್ಆಹಾರವಿತ್ತು ಆಹಾರವು ತುಂಬಾ ಚೆನ್ನಾಗಿತ್ತು ಅದು ಒಂದು ಸಲಹೆಯಾಗಿದೆ ಮತ್ತು ನೀವು ಸಲಹೆಗಳನ್ನು ಒಪ್ಪಿದರೆ ಫೇಸ್ಬುಕ್ನಲ್ಲಿರುವ ಲೈಕ್ ಅಥವಾ ರೀ ಟ್ವೀಟ್ ಅಥವಾ ಟ್ವಿಟರ್ನಲ್ಲಿ ಮತ್ತೊಮ್ಮೆ ಇಷ್ಟವಾದರೆ ನಾನು ಈ ಸಲಹೆಯನ್ನು ಇಷ್ಟಪಡುತ್ತೇನೆ ಎಂದು ಮತ್ತೆ ಹೇಳುವ ಫೊರ್ಸ್ಕ್ವೇರ್ನಲ್ಲಿ ಮಾಡಲ್ಪಟ್ಟಿದೆ ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ಚೆಕ್ ಇನ್ಗಳು ನಿಜವಾಗಿ ನಿಮ್ಮ ಸ್ನೇಹಿತರಿಗೆ ಮಾತ್ರ ಲಭ್ಯವಿರುವುದನ್ನು ನೀವು ನೋಡಿದರೆ ಆದರೆ ಮೇಯರ್ಶಿಪ್ಗಳು ಸಲಹೆಗಳು ಮತ್ತು ಬಳಕೆದಾರರು ಮಾಡಿದ ಪಟ್ಟಿಯು ಎಲ್ಲರಿಗೂ ಸಾರ್ವಜನಿಕವಾಗಿ ಲಭ್ಯವಿರುತ್ತದೆ ಆದ್ದರಿಂದ ಇದು ಮೂಲಭೂತವಾಗಿ ಈ ಮಾಹಿತಿಯನ್ನು ಸಂಗ್ರಹಿಸಲು ನಮಗೆ ಅನುಮತಿಸುತ್ತದೆ ಮತ್ತು ಕೆಲವು ಆಸಕ್ತಿದಾಯಕ ವಿಶ್ಲೇಷಣೆಯನ್ನು ಉಪನ್ಯಾಸದ ಈ ಭಾಗದಲ್ಲಿ ಮಾಡಲು ನಾವು ನಿಜವಾಗಿ ನೋಡಲಿದ್ದೇವೆ ಫೋರ್ಸ್ಕ್ವೇರ್ ನಿಂದ ಡೇಟಾವನ್ನು ಸಂಗ್ರಹಿಸುವುದು ಅವುಗಳನ್ನು ವಿಶ್ಲೇಷಿಸುವುದು ಮತ್ತು ಕೆಲವು ಆಸಕ್ತಿದಾಯಕ ತೀರ್ಮಾನಗಳನ್ನು ಮಾಡುವುದು ವಿಶೇಷವಾಗಿ ಫೋರ್ಸ್ಕ್ವೇರ್ ನಲ್ಲಿ ಗೌಪ್ಯತೆ ಸಮಸ್ಯೆಗಳನ್ನು ನೋಡುವುದು ಮತ್ತು ಕಾಗದದ ಶೀರ್ಷಿಕೆಯನ್ನು ನೀಡಿದರೆ ನಿರ್ದಿಷ್ಟವಾಗಿ ನೋಡುವಾಗ ಜನರು ಎಲ್ಲಿ ವಾಸಿಸುತ್ತಿದ್ದಾರೆ ಕೇವಲ ಚೆಕ್ ಇನ್ನಿಂದ ಅವರ ಫೋರ್ಸ್ಕ್ವೇರ್ ನಡವಳಿಕೆಯಿಂದ ನಾವು ನಿಜವಾಗಿ ಕಂಡುಹಿಡಿಯಬಹುದು ಈ ಪತ್ರಿಕೆಯು ಮೂಲಭೂತವಾಗಿ ಈ ಸಾರ್ವಜನಿಕವಾಗಿ ಲಭ್ಯವಿರುವ ವೈಶಿಷ್ಟ್ಯಗಳನ್ನು ಪರಿಶೋಧಿಸುತ್ತದೆ ಮೇಯರ್ಶಿಪ್ಗಳು ಸಲಹೆಗಳು ಮಾಡಲಾಗುತ್ತದೆ ಮತ್ತು ಮಾಹಿತಿ ಸೋರಿಕೆಗಾಗಿ ಅವುಗಳ ಬಳಕೆ ಆದರೆ ಈ ನಿರ್ದಿಷ್ಟ ಕಾಗದದ ಆಸಕ್ತಿದಾಯಕ ಭಾಗವೆಂದರೆ ಅದು ಸಂಪೂರ್ಣ ಫೋರ್ಸ್ಕ್ವೇರ್ನ ಡೇಟಾವನ್ನು ಬಳಸುತ್ತದೆ ಆ ಸಮಯದಲ್ಲಿ ಇದು 13 ಮಿಲಿಯನ್ ಬಳಕೆದಾರರನ್ನು ಹೊಂದಿದೆ ಮತ್ತು ಕಾಗದದ ಪ್ರಕಾರವು ತೀರ್ಮಾನಿಸುತ್ತದೆ ಈ ಪತ್ರಿಕೆಯಲ್ಲಿ ಅನೇಕ ಆಸಕ್ತಿದಾಯಕ ತೀರ್ಮಾನಗಳಿವೆ ನಾವು ಎಲ್ಲವನ್ನೂ ವಿವರವಾಗಿ ನೋಡುತ್ತೇವೆ ಆದರೆ ಅಮೂರ್ತವಾಗಿ ಅವರು ಮಾತನಾಡುತ್ತಾರೆ ನಮ್ಮ ಫಲಿತಾಂಶಗಳು ಸೂಚಿಸುತ್ತವೆ ಅಂದರೆ ಒಬ್ಬರು ಸುಲಭವಾಗಿ ತವರು ನಗರವನ್ನು ಸುಲಭವಾಗಿ ಊಹಿಸಬಹುದು 58 ಗಂಟೆಗಳ ಒಳಗೆ ವಿಶ್ಲೇಷಿಸಿದ ಬಳಕೆದಾರರಲ್ಲಿ ಸುಮಾರು 75 ಪ್ರತಿಶತದಷ್ಟು ಆಗಿದೆ ಆದ್ದರಿಂದ ನಿಮ್ಮ ಚೆಕ್ ಇನ್ ಸ್ಥಳ ಮತ್ತು ಫೋರ್ಸ್ಕ್ವೇರ್ ಮಾಹಿತಿಯನ್ನು ನೋಡುವ ಮೂಲಕ ನೀವು ಎಲ್ಲಿ ವಾಸಿಸುತ್ತಿದ್ದೀರಿ ಎಂದು ನಾನು ನಿಮಗೆ ಹೇಳಿದರೆ ಅದು ನಿಜವಾಗಿ ಗೌಪ್ಯತೆ ಒಳನುಗ್ಗುವಿಕೆಯಾಗಿದೆ ಈ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಲಭ್ಯವಿರುವ ಮಾಹಿತಿಯನ್ನು ಮಾತ್ರ ಬಳಸಲಾಗುತ್ತದೆ ಪ್ಲೀಸ್ ರಾಬ್ ಮಿ ಡಾಟ್ ಕಾಮ್ pleaserobme com ಎಂಬ ವೆಬ್ಸೈಟ್ ಇತ್ತು ಅದನ್ನು ಅವರು ಸ್ವಲ್ಪ ಸಮಯದ ನಂತರ ತೆಗೆದುಹಾಕಿದರು ಈ ವೆಬ್ಸೈಟ್ ಆಸಕ್ತಿದಾಯಕವಾದದ್ದನ್ನು ಮಾಡಿದೆ ಇದು ದಯವಿಟ್ಟು ರಾಬ್ ಡಾಟ್ ರಾಬಿಡ್ ಮತ್ತು ಮಿ ಡಾಟ್ ಕಾಮ್ ದಯವಿಟ್ಟು ರಾಬ್ ಮಿ ಡಾಟ್ ಕಾಮ್ ಈ ವೆಬ್ಸೈಟ್ಗಳ ರಚನೆಕಾರರು ಮೂಲತಃ ಟ್ವೀಟ್ಗಳನ್ನು ನೋಡಿದ್ದಾರೆ ಮತ್ತು ಬಳಕೆದಾರರು ಸ್ಥಳ x ಕುರಿತು ಮಾತನಾಡಿದರೆ ಅಥವಾ ಬಳಕೆದಾರರು ಖಾತೆಯ ಬಳಕೆದಾರ ಸ್ಥಳವನ್ನು ರಚಿಸಿದ್ದರೆ ಟ್ವಿಟರ್ನಲ್ಲಿ ನೀವು ನಿಜವಾಗಿಯೂ ಪಡೆಯುವ ಮಾಹಿತಿ ಆ ಮಾಹಿತಿಯೊಂದಿಗೆ ಅವರು ದೆಹಲಿಯಲ್ಲಿ ಒಬ್ಬ ವ್ಯಕ್ತಿಯು ಖಾತೆಯನ್ನು ರಚಿಸಿದ್ದಾರೆ ಮತ್ತು ಅವರು ಚೆನ್ನೈನಲ್ಲಿ ಹವಾಮಾನದ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಅವರು ಹೇಳುತ್ತಿದ್ದರು ಅದು ಅವನು ಮನೆಯಲ್ಲಿಲ್ಲದ ಸಂಭವನೀಯತೆಯಾಗಿದೆ ಅಥವಾ ನೀವು ಚೆಕ್ ಇನ್ ಮಾಡಿದ್ದರೆ ನೀವು ದೆಹಲಿಯಿಂದ ನಿಮ್ಮ ಜಿಯೋಲೊಕೇಶನ್ನೊಂದಿಗೆ ಟ್ವೀಟ್ನಲ್ಲಿ ಪೋಸ್ಟ್ ಮಾಡಿದ್ದರೆ ಮತ್ತು ಇನ್ನೊಂದು ಗಂಟೆ ಅಥವಾ ಅದಕ್ಕಿಂತ ಹೆಚ್ಚು ಸಮಯದ ನಂತರ ನೀವು ವಾಸ್ತವಿಕ ಹವಾಮಾನದ ಬಗ್ಗೆ ಮಾತನಾಡುತ್ತಿದ್ದೀರಿ ಮತ್ತು ನೀವು ಮತ್ತೆ ಚೆನ್ನೈನಲ್ಲಿ ಹವಾಮಾನದ ಬಗ್ಗೆ ಮಾತನಾಡುತ್ತಿದ್ದೀರಿ ಅದು ನೀವು ಮನೆಯಲ್ಲಿ ಇಲ್ಲದಿರುವ ಸಂಭವನೀಯತೆ ನೀವು ದೆಹಲಿಯಿಂದ ಚೆನ್ನೈಗೆ ತೆರಳಿದ್ದೀರಿ ಆದ್ದರಿಂದ ಅವರು ಈ ಮಾಹಿತಿಯನ್ನು ಮತ್ತು ಈ ವರ್ಗದ ಟ್ವೀಟ್ಗಳನ್ನು ಬಳಸುತ್ತಿದ್ದರು ಅದು x ಸ್ಥಳ ಮತ್ತು ಹವಾಮಾನ ಅಥವಾ ಇತರ ಮಾಹಿತಿಯಿಂದ ಬಳಕೆದಾರರು ಉದಾಹರಣೆಗೆ ಟ್ರಾಫಿಕ್ ರೈಟ್ ಸಹ ನೀವು ಚೆನ್ನೈನಿಂದ ಬಂದವರು ಮತ್ತು ನೀವು ದೆಹಲಿಯ ಕುರಿತು ಟ್ರಾಫಿಕ್ ಪೋಸ್ಟ್ ಮಾಡುತ್ತಿದ್ದೀರಿ ಮತ್ತು ನಾನು ಈ ಸ್ಥಳಕ್ಕೆ ಹೋಗುತ್ತಿದ್ದೇನೆ ಮತ್ತು ಭಾರೀ ಟ್ರಾಫಿಕ್ ಆಗಿದೆ ನೀವು ನಿಜವಾಗಿಯೂ ದೆಹಲಿಯಲ್ಲಿರುವ ಹೆಚ್ಚಿನ ಸಂಭವನೀಯತೆ ಇದೆ ಎಂದು ಟ್ವೀಟ್ ಕೂಡ ಹೇಳುತ್ತಿದೆ ಎಲ್ಲಾ ಬಳಸಿಕೊಂಡು ಈ ಮಾಹಿತಿಯನ್ನುಅವರು ಈ ಟ್ವೀಟ್ ಅನ್ನು ಪೋಸ್ಟ್ ಮಾಡುವ ಈ ನಿರ್ದಿಷ್ಟ ಬಳಕೆದಾರರು ತಮ್ಮ ಸ್ಥಳದಲ್ಲಿ ಅವರ ಅಥವಾ ಅವಳ ಮನೆಯಲ್ಲಿಲ್ಲ ಎಂದು ಅವರು ಕಂಡುಕೊಳ್ಳುತ್ತಾರೆ ಮತ್ತು ಅವರು ಪೋಸ್ಟ್ ಅನ್ನು ತೆಗೆದುಕೊಂಡು ಅದನ್ನು ಈ ವೆಬ್ಸೈಟ್ನಲ್ಲಿ ತೋರಿಸುತ್ತಾರೆ ದಯವಿಟ್ಟು ಕಳ್ಳರು ಹೋಗಲು ಪ್ಲೀಸ್ ರಾಬ್ ಮಿ ಡಾಟ್ ಕಾಮ್ ಮತ್ತು ಮನೆಯನ್ನು ದೋಚುತ್ತಾರೆ ಮತ್ತು ಮತ್ತೊಮ್ಮೆ ಮಾಹಿತಿಯ ಮತ್ತೊಂದು ಸೋರಿಕೆ ನಿಮ್ಮ ಸ್ಥಳದ ಬಗ್ಗೆ ಮಾಹಿತಿಯ ಮತ್ತೊಂದು ಪ್ರಭಾವವನ್ನು ಪ್ಲೀಸ್ ರಾಬ್ ಮಿ ಡಾಟ್ ಕಾಮ್ ಉದಾಹರಣೆಯಿಂದ ನೋಡಬಹುದು ಆದ್ದರಿಂದಕುರಿತು ಪತ್ರಿಕೆಯು ಸಾಮಾನ್ಯವಾಗಿ ಮಾತನಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಫೋರ್ಸ್ಕ್ವೇರ್ ಎಂದರೇನು ಮತ್ತು ತರಗತಿಯಲ್ಲಿನ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಾನು ನಿಜವಾಗಿಯೂ ನಾನು ನೋಡಲಿರುವ ಏನನ್ನಾದರೂ ಹೊಂದಿರುವ ಭಾಗಗಳನ್ನು ಹೈಲೈಟ್ ಮಾಡಿದ್ದೇನೆ ಆದರೆ ನೋಡಲು ಹಿಂಜರಿಯಬೇಡಿ ಸಂಪೂರ್ಣ ಪೇಪರ್ ಆದರೆ ಸಮಯದ ನಿರ್ಬಂಧ ಮತ್ತು ಉಪನ್ಯಾಸಗಳ ಪ್ರಯೋಜನಕ್ಕಾಗಿ ನಾನು ಮಾಡಿದವುಗಳನ್ನು ಮಾತ್ರ ಇಲ್ಲಿ ಹೈಲೈಟ್ನೋಡಲಿದ್ದೇನೆ ಆದ್ದರಿಂದ ಈ ರೀತಿಯ ಕಾಗದಗಳನ್ನು ಬರೆಯಲು ಕುತೂಹಲ ಹೊಂದಿರುವ ಜನರಿಗೆ ಅದರ ರಚನೆ ಅಮೂರ್ತ ನಂತರ ಪರಿಚಯವಿದೆ ಪರಿಚಯವಿದೆ ನೀವು ಸಾಮಾನ್ಯವಾಗಿ ಕಾಗದದಲ್ಲಿ ದಾಳಿಯ ಸಮಸ್ಯೆ ಏನು ಎಂದು ಮಾತನಾಡುತ್ತೀರಿ ಡೊಮೇನ್ ಬಗ್ಗೆ ಸ್ವಲ್ಪ ಹಿನ್ನೆಲೆ ನೀಡಿ ಈ ಸಂದರ್ಭದಲ್ಲಿ ಅದು ಆನ್ಲೈನ್ ಸಾಮಾಜಿಕ ಮಾಧ್ಯಮವಾಗಿದೆ ನಂತರ ಸ್ಥಳ ಆಧಾರಿತ ಸೇವೆಗಳ ಬಗ್ಗೆ ಮಾತನಾಡುವುದು ನಂತರ ಕೆಲವು ಮಾಹಿತಿಯನ್ನು ನೀಡುವುದು ಆದ್ದರಿಂದ ಇದು ಎರಡೂ ಆಗಿರಬೇಕು ವಿಷಯದ ಬಗ್ಗೆ ಮಾಹಿತಿ ನೀಡುವುದು ಸ್ಥಳ ಆಧಾರಿತ ಸೇವೆಗಳು ಎಷ್ಟು ಜನರು ಬಳಸುತ್ತಿದ್ದಾರೆ ಎಂದು ಹೇಳುವ ಹೆಚ್ಚಿನ ಪರಿಮಾಣಾತ್ಮಕ ಸಂಖ್ಯೆಗಳನ್ನು ನೀಡಿ ಏನು ಪ್ರಭಾವದ ಮಟ್ಟವು ಮತ್ತು ಅಂತಹ ವಿಷಯಗಳು ಅದು ಮಾಡುವುದು ತದನಂತರ ನೀವು ಮಾಡಿದ ವಿಧಾನದ ಬಗ್ಗೆ ನೀವು ತ್ವರಿತವಾಗಿ ಉಲ್ಲೇಖಿಸುತ್ತೀರಿ ಆದ್ದರಿಂದ ಮೂಲಭೂತವಾಗಿ ಪರಿಚಯವು ವಿಧಾನ ತೀರ್ಮಾನಗಳು ಕೊಡುಗೆಗಳು ಮತ್ತು ತೀರ್ಮಾನಗಳನ್ನು ಒಳಗೊಂಡಿರುವ ಉಳಿದ ಕಾಗದದ ಸಂಕ್ಷಿಪ್ತ ಆವೃತ್ತಿಯಾಗಿದೆ ಮತ್ತು ಕಾಗದ ನಿರ್ದಿಷ್ಟವಾಗಿ ತಿಳಿಸುವ ಪ್ರಶ್ನೆಯೆಂದರೆ ಬಳಕೆದಾರರು ಬಹಿರಂಗಪಡಿಸದಿರಲು ಆಯ್ಕೆಮಾಡಬಹುದಾದ ಖಾಸಗಿ ಡೇಟಾದ ಹೊರತಾಗಿಯೂ ನಮ್ಮ ಮೇಯರ್ಶಿಪ್ಗಳು ಸಲಹೆಗಳು ಮತ್ತು ಮಾಡಿದ ಸಾರ್ವಜನಿಕವಾಗಿ ಲಭ್ಯವಿರುವ ಮಾಹಿತಿಯಿಂದ ನಾವು ಇನ್ನೂ ಫೋರ್ಸ್ಕ್ವೇರ್ನಲ್ಲಿರುವ ಬಳಕೆದಾರರ ಮನೆ ನಗರವನ್ನು ಊಹಿಸಬಹುದೇ ಆದ್ದರಿಂದ ಅದು ಪ್ರಶ್ನೆಯಾಗಿದೆ ಮತ್ತು ನಂತರ ಪತ್ರಿಕೆಯಲ್ಲಿ ಸಂಬಂಧಿತ ಕೆಲಸ ಎಂದು ಕರೆಯಲ್ಪಡುತ್ತದೆ ಅದು ನಾವು ಪರಿಚಯದಲ್ಲಿ ಕೇಳುವ ಪ್ರಶ್ನೆಯ ಮೇಲೆ ಮಾತ್ರ ಕೇಂದ್ರೀಕರಿಸಿದೆ ನೀವು ಸಾಮಾನ್ಯವಾಗಿ 30000 ಅಡಿ ಎತ್ತರದಿಂದ ಸಮಸ್ಯೆಯ ಬಗ್ಗೆ ಪ್ರೇರೇಪಿಸುತ್ತೀರಿ ಇದು ಸಮಸ್ಯೆ ಇದು ನಾವು ಕೆಲಸ ಮಾಡಲು ಯೋಜಿಸುತ್ತಿದ್ದೇವೆ ಸಂಬಂಧಿತ ಕೆಲಸದಲ್ಲಿ ನೀವು ಪತ್ರಿಕೆಯಲ್ಲಿ ತೋರಿಸಲಿರುವ ಕೆಲಸದ ಮೇಲೆ ಮಾತ್ರ ಗಮನಹರಿಸುತ್ತೀರಿ ಮತ್ತು ಅದರೊಂದಿಗೆ ಸಂಪರ್ಕ ಹೊಂದಿದ ಹಿಂದಿನ ಸಾಹಿತ್ಯದ ಬಗ್ಗೆ ಮಾತನಾಡುತ್ತೀರಿ ಆದ್ದರಿಂದ ಈ ಸಂದರ್ಭದಲ್ಲಿ ಚೆಕ್ ಇನ್ಗಳ ಮೂಲಕ ಜನರು ಮಾನವ ಚಲನಶೀಲತೆಯ ಮಾದರಿಗಳನ್ನು ನಗರದ ನಗರ ಅಭಿವೃದ್ಧಿಯ ದಿಕ್ಕಿನ ವಿಶ್ಲೇಷಣೆಯನ್ನು ಹೇಗೆ ಬಳಸಿದ್ದಾರೆ ಎಂಬುದರ ಕುರಿತು ಲೇಖಕರು ಮಾತನಾಡುತ್ತಿದ್ದಾರೆ ಫೋರ್ಸ್ಕ್ವೇರ್ಬಳಸುವ ವಿಷಯದಲ್ಲಿ ಬಹಳಷ್ಟು ಕೆಲಸಗಳಿವೆ ಡೇಟಾವನ್ನು ನಗರದ ಸ್ವರೂಪವನ್ನು ಕಂಡುಹಿಡಿಯಲುಮತ್ತು ಫೋರ್ಸ್ಕ್ವೇರ್ನಂತಹ ಸ್ಥಳ ಆಧಾರಿತ ಸಾಮಾಜಿಕ ನೆಟ್ವರ್ಕ್ನಲ್ಲಿ ಜನರು ನಿಜವಾಗಿ ಸಾಮಾಜಿಕ ನೆಟ್ವರ್ಕ್ ಅನ್ನು ಹೇಗೆ ಬಳಸಿದ್ದಾರೆ ಜನರು ವಾಸ್ತವವಾಗಿ ಬಳಸಿದ್ದಾರೆ ಸಂಶೋಧಕರು ನಗರವನ್ನು ವಿನ್ಯಾಸಗೊಳಿಸಲು ಫೋರ್ಸ್ಕ್ವೇರ್ನ ಮಾಹಿತಿಯನ್ನು ಬಳಸಿದ್ದಾರೆ ಆದ್ದರಿಂದ ನೀವು ನಿಜವಾಗಿ ನೋಡಬಹುದು ಆಸಕ್ತಿಯಿದ್ದರೆ ನಿಮಗೆನೀವು ನಿಜವಾಗಿಯೂಎಂಬ ಈ ಯೋಜನೆಯನ್ನು ನೋಡಬಹುದು livelihoods org ಎಂಬುದನ್ನು ನೋಡಲು ಅವರು ವಾಸ್ತವವಾಗಿ ಫೋರ್ಸ್ಕ್ವೇರ್ ಮಾಹಿತಿಯನ್ನು ಬಳಸುತ್ತಿರುವ ಯೋಜನೆಯಾಗಿದೆ ಹೇಗೆ ನಿರ್ದಿಷ್ಟ ನಗರದಲ್ಲಿ ಜನರು ನಿಜವಾಗಿ ಚಲಿಸುತ್ತಾರೆ ಮತ್ತು ಈ ಮಾಹಿತಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ನಗರವನ್ನು ಮರು ವಿನ್ಯಾಸಗೊಳಿಸಬಹುದೇ ಈಗ ನಾವು ಕೇವಲ ಫೋರ್ಸ್ಕ್ವೇರ್ ಡೇಟಾಸೆಟ್ನ ವಿಷಯದಲ್ಲಿ ಹೆಚ್ಚು ಹತ್ತಿರದಿಂದ ನೋಡುತ್ತೇವೆ ವಿಶ್ಲೇಷಣೆಯನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ನೀವು ನಿಜವಾಗಿಯೂ ಕೆಲವು ಪರಿಭಾಷೆಗಳ ಬಗ್ಗೆ ಸ್ಪಷ್ಟವಾಗಿರಬೇಕು ಆದ್ದರಿಂದ ಇಲ್ಲಿ ನಾನು ಅವುಗಳನ್ನು ನಿಜವಾಗಿ ವಿವರಿಸಲಿದ್ದೇನೆ ನಾವು ಈಗಾಗಲೇ ಮಾಡಿದ್ದೇವೆ ಆದ್ದರಿಂದ ಚೆಕ್ ಇನ್ ಎಂದರೆ ಸದಸ್ಯರು ಚೆಕ್ ಇನ್ಗಳ ಮೂಲಕ ಸ್ನೇಹಿತರು ಮತ್ತು ಅನುಯಾಯಿಗಳೊಂದಿಗೆ ಸ್ಥಳವನ್ನು ಹಂಚಿಕೊಳ್ಳಬಹುದು ಅದು ಚೆಕ್ ಇನ್ ಆಗಿದೆ ಬಳಕೆದಾರನು ನಿರ್ದಿಷ್ಟ ಸ್ಥಳಕ್ಕೆ ಸಮೀಪದಲ್ಲಿರುವಾಗ GPS ನೊಂದಿಗೆ ಸಾಧನಗಳ ಮೂಲಕ ಚೆಕ್ ಇನ್ಗಳನ್ನು ನಿರ್ವಹಿಸಲಾಗುತ್ತದೆ ಅದು ಸ್ಥಳವಾಗಿದೆ ನಾನು ಮೊದಲೇ ಹೇಳಿದ್ದೇನೆ ಆದ್ದರಿಂದ ಸ್ಥಳಗಳು ವಿಮಾನ ನಿಲ್ದಾಣ ರೆಸ್ಟೋರೆಂಟ್ ಮತ್ತು ಸ್ಮಾರಕಗಳಾಗಿರಬಹುದು ನೀವು ಬಂದು ಆ ನಿರ್ದಿಷ್ಟ ಸ್ಥಳದಲ್ಲಿ ಪರಿಶೀಲಿಸಿ ಆದ್ದರಿಂದ ಫೋರ್ಸ್ಕ್ವೇರ್ನ ಆಸಕ್ತಿದಾಯಕ ಅಂಶವೆಂದರೆ ಅವರು ಅದನ್ನು ಹೆಚ್ಚು ಮಾಡಿದ್ದಾರೆ ಅದನ್ನು ಗ್ಯಾಮಿಫೈಡ್ ಮಾಡಿದ್ದಾರೆ ಇದು ಮೂಲತಃ ಬಳಕೆದಾರರು ಹೆಚ್ಚು ಪ್ರೋತ್ಸಾಹವನ್ನು ಪಡೆಯುವ ವೇದಿಕೆಯನ್ನು ತಿರುಗಿಸುತ್ತದೆ ಈ ಗ್ಯಾಮಿಫಿಕೇಶನ್ ಸ್ವಭಾವದ ಮೂಲಕ ಹೆಚ್ಚು ವ್ಯಸನಿಯಾಗುತ್ತದೆ ಅಂದರೆ ಬಳಕೆದಾರರು ಇಲ್ಲಿ ಬ್ಯಾಡ್ಜ್ಗಳು ಮೇಯರ್ಶಿಪ್ಗಳನ್ನು ಪಡೆಯುತ್ತಾರೆ ಬ್ಯಾಡ್ಜ್ಗಳು ಬಂದ ಒಂದು ಪಡೆಯುತ್ತದೆ ಮೊದಲ ಬಾರಿಗೆ ಅವು newbie ವ್ಯವಸ್ಥೆಗೆ ಯಾರು ಹಾಗೆ ಹೇಳಲುಬ್ಯಾಡ್ಜ್ವ್ಯಕ್ತಿಮತ್ತು ಯಾರಾದರೂ ರಾತ್ರಿಚೆಕ್ಮುಂಜಾವಿನಲ್ಲಿ ವಾಸ್ತವವಾಗಿ ವ್ಯವಸ್ಥೆಯನ್ನು ಸ್ಲೈಡ್ ಜಾರಿಯಲ್ಲಿರುವ ನೀಡಲಾಗುವುದು ಎಂದು ಎಂದು ವಿವಿಧ ಬ್ಯಾಡ್ಜ್ಗಳನ್ನು ಮೇಯರ್ ಸ್ಥಾನ ಎರಡನೆಯದಾಗಿ ಕೃತಿಗಳು ಈಗಾಗಲೇ ಸರಿಯಾಗಿ ವಿವರಿಸುತ್ತವೆ ಆದ್ದರಿಂದ ಪಠ್ಯವು ಬ್ಯಾಡ್ಜ್ಗಳು ಅಥವಾ ನಿರ್ದಿಷ್ಟ ಸ್ಥಳಗಳಲ್ಲಿ ಚೆಕ್ ಇನ್ ಮಾಡುವ ಅಥವಾ ಕೆಲವು ಪೂರ್ವನಿರ್ಧರಿತ ಸಂಖ್ಯೆಯ ಚೆಕ್ ಇನ್ಗಳನ್ನು ಸಾಧಿಸುವ ಬಳಕೆದಾರರಿಗೆ ನೀಡಲಾದ ಪದಕಗಳನ್ನು ಹೇಳುತ್ತದೆ ನಾನು ಹೇಳಿದಂತೆ ಸಲಹೆಗಳು ಅನುಗುಣವಾದ ಭೌತಿಕ ಸ್ಥಳಗಳಿಗೆ ಭೇಟಿ ನೀಡಿದಾಗ ಬಳಕೆದಾರರು ತಮ್ಮ ಹಿಂದಿನ ಅನುಭವಗಳ ಕುರಿತು ನಿರ್ದಿಷ್ಟ ಸ್ಥಳಗಳಲ್ಲಿ ಸಲಹೆಗಳನ್ನು ಪೋಸ್ಟ್ ಮಾಡಬಹುದು ಇತರ ಬಳಕೆದಾರರಿಗೆ ಭೇಟಿ ನೀಡಲು ಸ್ಥಳಗಳನ್ನು ಆಯ್ಕೆ ಮಾಡಲು ಇತರ ಬಳಕೆದಾರರಿಗೆ ಸಹಾಯ ಮಾಡಲು ಸಲಹೆಗಳು ಪ್ರತಿಕ್ರಿಯೆ ಶಿಫಾರಸು ಅಥವಾ ವಿಮರ್ಶೆಯಾಗಿ ಕಾರ್ಯನಿರ್ವಹಿಸುತ್ತವೆ ಆದ್ದರಿಂದ ನೀವು ರೆಸ್ಟಾರೆಂಟ್ಗೆ ಹೋಗಿದ್ದೀರಿ ಎಂಬುದು ನಿಮ್ಮ ಆಲೋಚನೆಯಾಗಿದೆ ನೀವು ನಿಜವಾಗಿಯೂ ಆಹಾರವು ಉತ್ತಮವಾಗಿದೆ ಅಥವಾ ಆಹಾರವು ಕೆಟ್ಟದಾಗಿದೆ ಎಂದು ಇತರರಿಗೆ ಪ್ರತಿಕ್ರಿಯೆ ನೀಡಲು ನೀವು ಬಯಸುತ್ತೀರಿ ಆದ್ದರಿಂದ ಇತರರು ಈ ರೆಸ್ಟೋರೆಂಟ್ಗೆ ಹೋಗಲು ಬಯಸಿದಾಗ ಅವರು ಅದನ್ನು ಸಲಹೆ ಮಾಡಲು ಪ್ರತಿಕ್ರಿಯೆಯನ್ನು ಬಳಸಬಹುದು ಆದ್ದರಿಂದ ಹಿಂದೆ ಪೋಸ್ಟ್ ಮಾಡಿದ ಸಲಹೆಯನ್ನು ಓದಿದ ನಂತರ ಸ್ಥಳಗಳ ಪುಟಕ್ಕೆ ಭೇಟಿ ನೀಡಿದಾಗ ಬಳಕೆದಾರರು ಅದನ್ನು ಮುಗಿದಿದೆ ಎಂದು ಗುರುತಿಸಬಹುದು ಅಥವಾ ಒಪ್ಪಂದಕ್ಕೆ ಸೈನ್ ಇನ್ ಮಾಡಬಹುದು ಸಲಹೆಗಳು ವಿಷಯ ಅಥವಾ ಭವಿಷ್ಯದಲ್ಲಿ ಸ್ಥಳಕ್ಕೆ ಭೇಟಿ ನೀಡಲು ಉದ್ದೇಶಿಸಿದಾಗ ಮಾಡಬಹುದು ಆದ್ದರಿಂದ ನಾನು ಈ ಸಲಹೆಯನ್ನು ನೋಡಿದ್ದೇನೆ ಎಂದು ಮೂಲಭೂತವಾಗಿ ಹೇಳುವುದು ಈ ಸಲಹೆಯು ನನಗೆ ತುಂಬಾ ಉಪಯುಕ್ತವಾಗಿದೆ ಆದ್ದರಿಂದ ನಾನು ಮಾಡಿದ ಗುಂಡಿಯನ್ನು ತೆಗೆದುಕೊಳ್ಳುತ್ತೇನೆ ಅಥವಾ ನಾನು ಅದನ್ನು ಇಡಲು ಬಯಸುತ್ತೇನೆ ಎಂದು ನೀವು ಹೇಳುತ್ತೀರಾ ಅದನ್ನು ಮಾಡಲು ನಾನು ಭವಿಷ್ಯದಲ್ಲಿ ಈ ಸ್ಥಳಕ್ಕೆ ಹೋಗಲು ಬಯಸುತ್ತೇನೆ